ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ಸ್ಟಾಕ್ನಲ್ಲಿರುವ ಒಂದು ನಿರ್ದಿಷ್ಟ ದುರ್ಬಲತೆಯನ್ನು ಹೇಗೆ ಆಕ್ರಮಣಕಾರರು ಬಳಸಿಕೊಳ್ಳಬಹುದು ಎಂಬುದನ್ನು ನೋಡಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು Libc ದಾಳಿಗೆ ಹಿಂತಿರುಗಿ ನೋಡಿದೆವು ದಾಳಿಕೋರರು ಸ್ಟಾಕ್ನಲ್ಲಿರುವ ಬಫರ್ ಅನ್ನು ಉಕ್ಕಿ ಹರಿಯುತ್ತಾರೆ ಮತ್ತು ರಿಟರ್ನ್ ವಿಳಾಸವನ್ನು Libc ಲೈಬ್ರರಿಯಲ್ಲಿ ಒಂದು ನಿರ್ದಿಷ್ಟ ಕಾರ್ಯದೊಂದಿಗೆ ಬದಲಾಯಿಸುತ್ತಾರೆ ನಂತರ ಕೊನೆಯ ಉಪನ್ಯಾಸದಲ್ಲಿ ನಾವು ಆಕ್ರಮಣಕಾರರ ಮುಂದುವರಿದ ರೂಪವನ್ನು ನೋಡಿದ್ದೇವೆ ಅಲ್ಲಿ ಆಕ್ರಮಣಕಾರರು Libcಯಲ್ಲಿನ ಕಾರ್ಯಗಳಿಗೆ ಸೀಮಿತವಾಗಿಲ್ಲ ಆದರೆ ಯಾವುದೇ ಅನಿಯಂತ್ರಿತ ಸೂಚನೆಗಳನ್ನು ನಿರ್ವಹಿಸುವ ಪೇಲೋಡ್ ಅನ್ನು ರಚಿಸಬಹುದು ಮತ್ತು ದಾಳಿಕೋರರು ಇದನ್ನು ಮಾಡುವ ವಿಧಾನವು ROP ಕಾರ್ಯಕ್ರಮಗಳ ಪರಿಕಲ್ಪನೆಯಾಗಿದೆ ಅಥವಾ ರಿಟರ್ನ್ ಓರಿಯೆಂಟೆಡ್ ಪ್ರೋಗ್ರಾಂ ಆಗಿದೆ ಆದ್ದರಿಂದ ಈ ದಾಳಿಗಳು ಕಾರ್ಯಕ್ರಮಗಳ ಮೇಲೆ ಕೆಲವು ಅತ್ಯಾಧುನಿಕ ದಾಳಿಗಳಾಗಿವೆ ಈ ಉಪನ್ಯಾಸದಲ್ಲಿ ನಾವು ASLR ಅಥವಾ ಅಡ್ರೆಸ್ ಸ್ಪೇಸ್ ಲೇಔಟ್ ರಂಡೋಮೈಸೇಶನ್ ಎಂದು ಕರೆಯಲ್ಪಡುವ ಪರಿಕಲ್ಪನೆಯನ್ನು ನೋಡುತ್ತೇವೆ ಮತ್ತು ಅಂತಹ ROP ಮತ್ತು Libc ದಾಳಿಗೆ ಹಿಂತಿರುಗಬಹುದು ಆದ್ದರಿಂದ ASLRನ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ನಾವು ಆಕ್ರಮಣಕಾರರಿಂದ ಈ ದಾಳಿಗಳನ್ನು ನೋಡುತ್ತೇವೆ ಆದ್ದರಿಂದ ದಾಳಿಕೋರರ ಯೋಜನೆ ಹೀಗಿದೆ ದಾಳಿಕೋರ ನಾವು ಅಪ್ಲಿಕೇಶನ್ಗಾಗಿ ಶೋಷಣೆಯನ್ನು ಸೃಷ್ಟಿಸಲು ಬಯಸುತ್ತೇವೆ ಎಂದು ಹೇಳೋಣ ಇಲ್ಲಿ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಂ ಎಂದು ಹೇಳೋಣ ಮತ್ತು ಉದಾಹರಣೆಗೆ ಇಲ್ಲಿ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ಆಗಿರಬಹುದು ಎಂದು ಹೇಳೋಣ ಆದ್ದರಿಂದ ಆಕ್ರಮಣಕಾರನು ಮಾಡಬೇಕಾದ ಮೊದಲ ಕೆಲಸವೆಂದರೆ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ನಲ್ಲಿ ದುರ್ಬಲತೆಯನ್ನು ಕಂಡುಹಿಡಿಯುವುದು ಅವನು ಇದನ್ನು ಮಾಡುವ ವಿಧಾನವು ಮೂಲ ಕೋಡ್ ಅನ್ನು ನೋಡುವ ಮೂಲಕ ಅಥವಾ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ಗೆ ಅನ್ವಯವಾಗುವ ಪ್ಯಾಚ್ಗಳಲ್ಲಿ ಏನನ್ನಾದರೂ ಗಮನಿಸುವುದರ ಮೂಲಕ ಮತ್ತು ಈ ಪ್ಯಾಚ್ಗಳಲ್ಲಿ ಒಂದು ದುರ್ಬಲತೆ ಇದೆ ಎಂದು ಪತ್ತೆಹಚ್ಚುವ ಮೂಲಕ ಅಥವಾ ಪ್ಯಾಚ್ಗಳು ನಿರ್ದಿಷ್ಟವಾಗಿ ದುರ್ಬಲತೆಯನ್ನು ಸರಿಪಡಿಸುತ್ತದೆ ಅಥವಾ ಮೂರನೆಯ ಮಾರ್ಗವೆಂದರೆ CVE ಅನ್ನು ಅನುಸರಿಸುವುದು ಆದ್ದರಿಂದ ಒಮ್ಮೆ ಅವರು ಮೂಲ ಕೋಡ್ನಲ್ಲಿ ನಿರ್ದಿಷ್ಟ ದುರ್ಬಲತೆಯನ್ನು ಕಂಡುಕೊಂಡರೆ ಮುಂದಿನ ವಿಷಯವೆಂದರೆ ಈ ದುರ್ಬಲತೆಯನ್ನು ಎಸ್ಎಕ್ಯುಷನ್ಅನ್ನು ದುರ್ಬಲಗೊಳಿಸಲು ಬಳಸುವುದು ಮುಂದಿನ ಭಾಗವು ದುರುದ್ದೇಶಪೂರಿತ ಕೋಡ್ ಅನ್ನು ನಿರ್ದಿಷ್ಟ ಅಪ್ಲಿಕೇಶನ್ಗೆ ಇಂಜೆಕ್ಟ್ ಮಾಡಲು ಈ ದುರ್ಬಲತೆಯನ್ನು ಬಳಸುವುದು ಉದಾಹರಣೆ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ಆಗಿರುತ್ತದೆ ಉದಾಹರಣೆಗೆ ದುರುದ್ದೇಶಪೂರಿತ ಕೋಡ್ ರೂಟ್ ಸವಲತ್ತುಗಳನ್ನು ಹೊಂದಿರುವ ಶೆಲ್ ಅನ್ನು ಪಡೆಯಬಹುದು ಈಗ ನಮಗೆ ತಿಳಿದಿರುವಂತೆ ದಾಳಿಕೋರರು ರೂಟ್ ಸವಲತ್ತುಗಳನ್ನು ಹೊಂದಿರುವ ಶೆಲ್ ಅನ್ನು ಪಡೆದರೆ ನಂತರ ಅವರು ಸಂಪೂರ್ಣ ವ್ಯವಸ್ಥೆಯ ಸಂಪೂರ್ಣ ನಿಯಂತ್ರಣವನ್ನು ಪಡೆಯುತ್ತಾರೆ ಈಗ ಈ ಕೋರ್ಸ್ನಲ್ಲಿ ನಾವು ಕಳೆದ ಮೂರು ದಾಳಿಗಳಿಂದ ನಾವು ಅರ್ಥಮಾಡಿಕೊಂಡದ್ದು ಏನೆಂದರೆ ದಾಳಿಕೋರನು ಬರೆಯುವ ಪೇಲೋಡ್ಗಳು ವಿಳಾಸಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ ಉದಾಹರಣೆಗೆ ROP ದಾಳಿಯಲ್ಲಿ ದಾಳಿಕೋರರು Libc ಲೈಬ್ರರಿಯಲ್ಲಿ ಈ ಗ್ಯಾಜೆಟ್ಗಳು ಇರುವ ನಿಖರವಾದ ವಿಳಾಸಗಳನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಉದಾಹರಣೆಗೆ ಈ ಸಂದರ್ಭದಲ್ಲಿ ದಾಳಿಕೋರರು ಗ್ರಂಥಾಲಯದಲ್ಲಿ ಗ್ಯಾಜೆಟ್ 1 ಗ್ಯಾಜೆಟ್ 2 ಗ್ಯಾಜೆಟ್ 3 ಮತ್ತು ಗ್ಯಾಜೆಟ್ 4 ರ ವಿಳಾಸ ಎಲ್ಲಿದೆ ಎಂದು ತಿಳಿದುಕೊಳ್ಳಬೇಕು ಆದ್ದರಿಂದ ದಾಳಿಕೋರನ ಊಹೆಯೆಂದರೆ ಅವನು ಈ ಗ್ಯಾಜೆಟ್ಗಳನ್ನು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಹುಡುಕಲು ಸಾಧ್ಯವಾದರೆ ಆ ದಾಳಿ ಯಶಸ್ವಿಯಾಗುತ್ತದೆ ಈಗ ಅಡ್ರೆಸ್ ಸ್ಪೇಸ್ ಲೇಔಟ್ ರಂಡೋಮಿಸಷನ್ ಅಥವಾ ASLR ಕೆಲಸ ಮಾಡುವುದರಿಂದ ದಾಳಿಕೋರರಿಗೆ ಅಂತಹ ಗ್ಯಾಜೆಟ್ಗಳನ್ನು ಹುಡುಕುವುದು ಕಷ್ಟವಾಗುತ್ತದೆ ASLR ಏನನ್ನು ಸಾಧಿಸುತ್ತದೆ ಎಂದರೆ ಅದು ಅಪ್ಲಿಕೇಶನ್ನ ವಿಳಾಸ ಜಾಗವನ್ನು ರಂಡೋಮೈಸೇಶನ್ ಗೊಳಿಸುತ್ತದೆ ಇದರಿಂದಾಗಿ ದಾಳಿಕೋರರಿಗೆ ನಿರ್ದಿಷ್ಟ ವಿಳಾಸಗಳನ್ನು ಪಡೆಯುವುದು ಕಷ್ಟವಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಈ ಚಿತ್ರದಲ್ಲಿ ನಾವು ಇಲ್ಲಿ ನೋಡುವಂತೆ ಒಂದೇ ಅಪ್ಲಿಕೇಶನ್ನ ಮೂರು ವಿಭಿನ್ನ ನಿದರ್ಶನಗಳಿಗಾಗಿ ಮೆಮೊರಿ ವಿನ್ಯಾಸವನ್ನು ತೋರಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುವುದೇನೆಂದರೆ ನೀವು ಪ್ರತಿ ಬಾರಿ ಅಪ್ಲಿಕೇಶನ್ ಅನ್ನು ಚಲಾಯಿಸುವಾಗ ಮೆಮೊರಿ ಲೇಔಟ್ ಬದಲಾಗುತ್ತದೆ ADVAP123 ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಗ್ರಂಥಾಲಯವನ್ನು ಇಲ್ಲಿ ತೆಗೆದುಕೊಳ್ಳೋಣ ಆದ್ದರಿಂದ ಇದು ಅಪ್ಲಿಕೇಶನ್ನ ಮೊದಲ ಭಾಗದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಇರುತ್ತದೆ ಎರಡನೇ ಓಟದ ಸಮಯದಲ್ಲಿ ADVAP123 ಇನ್ನೊಂದು ಸ್ಥಳದಲ್ಲಿ ಮತ್ತು ಮೂರನೇ ಓಟದಲ್ಲಿ ಮೂರನೇ ಸ್ಥಾನದಲ್ಲಿ ಮತ್ತು ಹೀಗೆ ಇರುತ್ತದೆ ಆದ್ದರಿಂದ ಅಪ್ಲಿಕೇಶನ್ನ ಪ್ರತಿಯೊಂದು ಓಟದಲ್ಲಿ ಈ ಸ್ಥಳವು ಬದಲಾಗುತ್ತಿರುವುದರಿಂದ ಗ್ಯಾಜೆಟ್ಗಳು ಇರುವ ನಿಖರವಾದ ಸ್ಥಳವನ್ನು ಗುರುತಿಸಲು ದಾಳಿಕೋರರಿಗೆ ಕಷ್ಟವಾಗುತ್ತದೆ ಇದರಿಂದಾಗಿ ROP ದಾಳಿಗಳನ್ನು ಕಾರ್ಯಗತಗೊಳಿಸುವುದನ್ನು ತಡೆಯುತ್ತದೆ ಆದ್ದರಿಂದ ASLR ಹೊಸ ಪರಿಕಲ್ಪನೆಯಲ್ಲ ಇದನ್ನು 2001 ರಲ್ಲಿ ಲಿನಕ್ಸ್ PaX ಯೋಜನೆಯಿಂದ ಆರಂಭಿಸಲಾಯಿತು ಮತ್ತು 2012 ಅಥವಾ 2013 ರಿಂದ ಇದು ಸಾಕಷ್ಟು ಸಾಮಾನ್ಯವಾಗುತ್ತಿದೆ ಮತ್ತು ಆಪರೇಟಿಂಗ್ ಸಿಸ್ಟಂನಲ್ಲಿ ಪೂರ್ವನಿಯೋಜಿತವಾಗಿ ಸೇರಿಸಲಾಗಿದೆ ವಿಂಡೋಸ್ ಮತ್ತು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಂಗಳು ಈಗ ಪೂರ್ವನಿಯೋಜಿತವಾಗಿ ASLR ಅನ್ನು ಬೆಂಬಲಿಸುತ್ತವೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ASLR ಗ್ರಂಥಾಲಯಗಳ ಸ್ಥಳಗಳು ರಾಶಿ ಇರುವ ಸ್ಥಳ ಸ್ಟಾಕ್ ಹೀಗೆ ಅಪ್ಲಿಕೇಶನ್ನ ಪ್ರತಿಯೊಂದು ರನ್ ಅನ್ನು ರಂಡೋಮೈಸ್ ಗೊಳಿಸುತ್ತದೆ ಆದ್ದರಿಂದ ನೀವು ಪ್ರಸ್ತುತ ಲಿನಕ್ಸ್ ಸಿಸ್ಟಮ್ ಆಗಿದ್ದರೆ ವಿಶೇಷವಾಗಿ ಉಬುಂಟು ಸಿಸ್ಟಂಗಳಲ್ಲಿ ನೀವು ಈ ನಿರ್ದಿಷ್ಟ ಫೈಲ್ ಅನ್ನು ನೋಡಬಹುದು ನಿಮ್ಮ ಆಪರೇಟಿಂಗ್ ಸಿಸ್ಟಂ ASLR ಸಕ್ರಿಯಗೊಂಡಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನೀವು ಈ ಫೈಲ್ procsyskernelrandomize va space ಅನ್ನು ಕ್ರ್ಯಾಕ್ ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಫೈಲ್ 3 ಮೌಲ್ಯಗಳನ್ನು ಹೊಂದಿರುತ್ತದೆ 0 1 ಅಥವಾ 2 0 ಎಂದರೆ ಆ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ASLR ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಆದರೆ 2 ಅತ್ಯುನ್ನತ ಮಟ್ಟದ ರಂಡೋಮೈಸೇಶನ್ ಅನ್ನು ಹೊಂದಿದೆ ಅಲ್ಲಿ 2 ರಂಡೋಮೈಸ್ಡ್ ಉನ್ನತ ಮಟ್ಟವಾಗಿದೆ 1 ಮೌಲ್ಯದೊಂದಿಗೆ ಏನನ್ನು ಸಾಧಿಸಲಾಗಿದೆ ಎಂದರೆ ಸ್ಟಾಕ್ನ ಸ್ಥಾನವನ್ನು ರಂಡೋಮೈಸ್ಡ್ ಗೊಳಿಸಲಾಗಿದೆ ಅದೇ ರೀತಿ VDSO ಹಂಚಿದ ಮೆಮೊರಿ ಪ್ರದೇಶಗಳು ಮತ್ತು ಹೀಗೆ ರಂಡೋಮೈಸ್ಡ್ ಗೊಳಿಸಲಾಗಿದೆ 2 ಮೌಲ್ಯದೊಂದಿಗೆ ಇದರ ಅರ್ಥವೇನೆಂದರೆ ಇದು 1 ರೊಂದಿಗೆ ಸಾಧಿಸಿದ ಎಲ್ಲಾ ರಂಡೋಮೈಸೇಶನ್ ಅನ್ನು ಸಾಧಿಸುತ್ತದೆ ಹಾಗೂ ಡೇಟಾ ವಿಭಾಗದ ಸ್ಥಳವನ್ನು ಸಹ ರಂಡೋಮೈಸ್ಡ್ ಗೊಳಿಸಲಾಗಿದೆ ಆದ್ದರಿಂದ 2 ಈಗ ಹೆಚ್ಚಿನ ಲಿನಕ್ಸ್ ವ್ಯವಸ್ಥೆಗಳಲ್ಲಿ ಡೀಫಾಲ್ಟ್ ಸೆಟ್ಟಿಂಗ್ ಆಗಿದೆ ಆದ್ದರಿಂದ ನಾವು ASLR ಅನ್ನು ಕ್ರಿಯೆಯಲ್ಲಿ ನೋಡೋಣ ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ನೀವು ಒಂದು ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ರನ್ ಮಾಡಬಹುದು ಆ ಪ್ರೋಗ್ರಾಂನ PID ಅನ್ನು ಕಂಡುಹಿಡಿಯಿರಿ ಮತ್ತು ನಾವು ಮೊದಲು ಮಾಡಿದಂತೆ ಈ ನಿರ್ದಿಷ್ಟ ಆಜ್ಞೆಯ ಮೂಲಕ ಆ ನಿರ್ದಿಷ್ಟ ಪ್ರೋಗ್ರಾಂನ ಮೆಮೊರಿ ಸ್ಪೇಸ್ ಅನ್ನು ನೋಡಿದೆ cat procPID of that processmaps ಮತ್ತು ನೀವು ಮೆಮೊರಿ ನಕ್ಷೆಯನ್ನು ಪಡೆಯುತ್ತೀರಿ ಈಗ ನೀವು ಅದೇ ಪ್ರೋಗ್ರಾಂ ಅನ್ನು ಮತ್ತೆ ಚಾಲನೆ ಮಾಡಿದರೆ ನೀವು ಬೇರೆ PID ಅನ್ನು ಪಡೆಯುತ್ತೀರಿ ಮತ್ತು ನೀವು ಆ ಹೊಸ ಪ್ರಕ್ರಿಯೆಯ ನಕ್ಷೆಗಳನ್ನು ನೋಡಿದರೆ ಅದು ವಿಳಾಸ ನಕ್ಷೆಯಲ್ಲಿನ ಬದಲಾವಣೆಯಾಗಿದೆ ಮತ್ತು ASLR ನಿಂದಾಗಿ ಈ ಬದಲಾವಣೆ ಸಂಭವಿಸುತ್ತಿದೆ ಉದಾಹರಣೆಗೆ ಗ್ರಂಥಾಲಯ Libc ಗ್ರಂಥಾಲಯವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲ ರನ್ ನಲ್ಲಿ ಈ ಸ್ಥಳದಲ್ಲಿ 0xb75d000 Libc ಗ್ರಂಥಾಲಯವಿದೆ ಎರಡನೇ ರನ್ ನಲ್ಲಿ ಅದೇ Libc ಗ್ರಂಥಾಲಯವು 0xb75de000 ನಲ್ಲಿ ಇರುತ್ತದೆ ಹೀಗಾಗಿ ಅಪ್ಲಿಕೇಶನ್ನ ಪ್ರತಿಯೊಂದು ರನ್ ಅಪ್ಲಿಕೇಶನ್ನ ಮೆಮೊರಿ ವಿಳಾಸ ಆ ಅಪ್ಲಿಕೇಶನ್ನ ವರ್ಚುವಲ್ ಅಡ್ರೆಸ್ ಮ್ಯಾಪ್ ಬದಲಾಗುತ್ತಿರುವುದನ್ನು ನಾವು ನೋಡುತ್ತೇವೆ ಈಗ ಒಂದು ವರ್ಚುವಲ್ ವಿಳಾಸ ನಕ್ಷೆ ಬದಲಾಗಿರುವುದರಿಂದ ಗ್ಯಾಜೆಟ್ನ ಸ್ಥಳಗಳು ಬದಲಾಗುತ್ತವೆ ಆದ್ದರಿಂದ ಆಕ್ರಮಣಕಾರರು ರಚಿಸಿದ ROP ಬಾಹ್ಯಾಕಾಶ ದಾಳಿ ಸಾರ್ವಕಾಲಿಕ ಕೆಲಸ ಮಾಡುವುದಿಲ್ಲ ಆದ್ದರಿಂದ ನಿಮ್ಮ ಲಿನಕ್ಸ್ ಪ್ರೊಕ್ಗಳಿಗಾಗಿ ನೀವು ಈ ನಿರ್ದಿಷ್ಟ ಫೈಲ್ ಅನ್ನು ಸಂಪಾದಿಸುವ ಮೂಲಕ ASLRನ ಮೌಲ್ಯವನ್ನು ಬದಲಾಯಿಸಬಹುದು etcsysctl conf ಇದರಲ್ಲಿ ನೀವು ನಿಜವಾಗಿ ಈ ಸಾಲನ್ನು kernel randomize va space ನಂತೆ ಸೇರಿಸಿದರೆ ಮತ್ತು 0 1 ಅಥವಾ 2 ASLR ಗೆ ಬೆಂಬಲವನ್ನು ನಿಮ್ಮ ನಿರ್ದಿಷ್ಟ ವ್ಯವಸ್ಥೆಗೆ ಮಾರ್ಪಡಿಸಬಹುದು ಆದ್ದರಿಂದ ಈಗ ASLRನ ಇಂಟರ್ನಲ್ಗಳನ್ನು ನೋಡೋಣ ಇದನ್ನು ಅರ್ಥಮಾಡಿಕೊಳ್ಳಲು ಗ್ರಂಥಾಲಯಗಳನ್ನು ಹೇಗೆ ಸ್ಥಳಾಂತರಿಸಲಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು ಮೂಲಭೂತವಾಗಿ ಇದನ್ನು ಸಾಧಿಸಲು ಎರಡು ಮಾರ್ಗಗಳಿವೆ ಒಂದನ್ನು ಲೋಡ್ ಟೈಮ್ ಸ್ಥಳಾಂತರಿಸಬಹುದಾದ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು PIE ಅಥವಾ PIC ಎಂದು ಕರೆಯಲಾಗುತ್ತದೆ ಇದು ಕ್ರಮವಾಗಿ ಪೊಸಿಶನ್ ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಬಲ್ ಮತ್ತು ಪೊಸಿಷನ್ ಇಂಡಿಪೆಂಡೆಂಟ್ ಕೋಡ್ ಅನ್ನು ಸೂಚಿಸುತ್ತದೆ ಲೋಡ್ ಸಮಯದಲ್ಲಿ ಸ್ಥಳಾಂತರಿಸಬಹುದಾದ ಮುಖ್ಯ ಕಾರ್ಯವು ಲೋಡರ್ನೊಂದಿಗೆ ಇರುತ್ತದೆ ಅಲ್ಲಿ ಗ್ರಂಥಾಲಯವನ್ನು ಲೋಡ್ ಮಾಡಿದಾಗ ಲೋಡರ್ ಗ್ರಂಥಾಲಯದ ಮೂಲಕ ಹಾದುಹೋಗುತ್ತದೆ ಮತ್ತು ಪ್ರತಿ ವಿಳಾಸವನ್ನು ಸರಿಯಾಗಿ ಸರಿಹೊಂದಿಸುತ್ತದೆ ಇದರಿಂದ ಗ್ರಂಥಾಲಯವು ಸರಿಯಾದ ನಿರೀಕ್ಷಿತ ರೀತಿಯಲ್ಲಿ ಕಾರ್ಯಗತಗೊಳ್ಳುತ್ತದೆ PIC ತಂತ್ರದಲ್ಲಿ ಸಾಪೇಕ್ಷ ವಿಳಾಸವನ್ನು ಅದೇ ಉದ್ದೇಶವನ್ನು ಸಾಧಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಲೋಡ್ ಸಮಯವನ್ನು ಸ್ಥಳಾಂತರಿಸಬಹುದಾದ ಮತ್ತು PIC ಕಾರ್ಯಗತಗೊಳಿಸಬಹುದಾದ ಎರಡನ್ನೂ ಹೆಚ್ಚು ವಿವರವಾಗಿ ನೋಡುತ್ತೇವೆ ಆದ್ದರಿಂದ ನಾವು ಸ್ಥಳಾಂತರಿಸಬಹುದಾದ ಲೋಡ್ ಸಮಯವನ್ನು ಆರಂಭಿಸೋಣ ಮತ್ತು ನಾವು ಈ ರೀತಿಯ ಗ್ರಂಥಾಲಯವನ್ನು ರಚಿಸಲು ಬಯಸುತ್ತೇವೆ ಎಂದು ಹೇಳೋಣ ಆದ್ದರಿಂದ ಇದು ನಾವು ರಚಿಸಿದ ಗ್ರಂಥಾಲಯವಾಗಿದೆ ಇದು mylib int ಎಂದು ಕರೆಯಲ್ಪಡುವ ಒಂದು ಜಾಗತಿಕ ವೇರಿಯೇಬಲ್ ಅನ್ನು ಒಳಗೊಂಡಿದೆ ಮತ್ತು ಇದು ಎರಡು ಕಾರ್ಯಗಳನ್ನು ಹೊಂದಿದೆ set mylib int ಇದು ಮೂಲಭೂತವಾಗಿ ಒಂದು ಪ್ಯಾರಾಮೀಟರ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಮ್ಮ ಜಾಗತಿಕ ವೇರಿಯೇಬಲ್ ಅನ್ನು ನಿರ್ದಿಷ್ಟ ಮೌಲ್ಯಕ್ಕೆ ಹೊಂದಿಸುತ್ತದೆ ಮತ್ತು ಎರಡನೇ ಕಾರ್ಯವು get mylib int ಪ್ರಸ್ತುತ ಮೌಲ್ಯವನ್ನು ನೀಡುತ್ತದೆ ಜಾಗತಿಕ ಡೇಟಾ mylib int ಆದ್ದರಿಂದ ಈಗ ನೀವು ಇಲ್ಲಿ ತೋರಿಸಿರುವಂತೆ GCC ಅನ್ನು ಬಳಸಿಕೊಂಡು ಈ ಗ್ರಂಥಾಲಯವನ್ನು ಕಂಪೈಲ್ ಮಾಡಬಹುದು ಈಗ ಪೂರ್ವನಿಯೋಜಿತವಾಗಿ ಕನಿಷ್ಠ ನನ್ನ ಕಂಪೈಲರ್ನಲ್ಲಿ ಪೂರ್ವನಿಯೋಜಿತವಾಗಿ ಅದನ್ನು ಈ ನಿರ್ದಿಷ್ಟ ಸಿಂಟ್ಯಾಕ್ಸ್ನೊಂದಿಗೆ ಕಂಪೈಲ್ ಮಾಡುವುದರಿಂದ ಲೋಡ್ ಟೈಮ್ ಸ್ಥಳಾಂತರಿಸಬಹುದಾದ ಕೋಡ್ ಅನ್ನು ರಚಿಸುತ್ತದೆ ಈಗ ಈ ನಿರ್ದಿಷ್ಟ ಕೋಡ್ ಅನ್ನು ಡೈರೆಕ್ಟರಿ ಸೋರ್ಸ್ relocgot ನಲ್ಲಿರುವ ಈ ಲಿಂಕ್ನಿಂದಲೂ ಪಡೆಯಬಹುದು ಲೋಡ್ ಸಮಯ ಸ್ಥಳಾಂತರಿಸುವ ಕೋಡ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು objdump ಬಳಸಿ ಈ ಗ್ರಂಥಾಲಯವನ್ನು ಡಿಸ್ಅಸೆಂಬಲ್ ಮಾಡುತ್ತೇವೆ ಮತ್ತು ಈ ಕಾರ್ಯಗಳಲ್ಲಿ ಒಂದನ್ನು ನಾವು set mylib int ಎಂದು ಮೌಲ್ಯಮಾಪನ ಮಾಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ನೋಡಿದಂತೆ ಇವು set mylib int ಗಾಗಿ ಸೂಚನೆಗಳು ಮತ್ತು ಮೊದಲ ಎರಡು ಸೂಚನೆಗಳು ನಿರ್ದಿಷ್ಟ ಕಾರ್ಯಕ್ಕಾಗಿ ಸ್ಟಾಕ್ ಫ್ರೇಮ್ ಅನ್ನು ರಚಿಸುತ್ತವೆ ಮೂರನೆಯ ಸೂಚನೆಯು ಇಲ್ಲಿರುವ X ನ ವಿಷಯವನ್ನು EBP ಪ್ಲಸ್ 8 ನಲ್ಲಿ ಚಲಿಸುತ್ತದೆ ಇದು ಮೂಲಭೂತವಾಗಿ ವಾದವು ಈ ನಿರ್ದಿಷ್ಟ ಕಾರ್ಯವಾಗಿದೆ ಆದುದರಿಂದ ವಾದವು X's EAX ರಿಜಿಸ್ಟರ್ಗೆ ಹೋಗುವುದು ನಂತರ Xನ ವಿಷಯಗಳನ್ನು ಜಾಗತಿಕ mylib intನಲ್ಲಿ ಶೇಖರಿಸಿಡಬೇಕು ಇದನ್ನು ಮಾಡಲು ನಾವು ಈ ಮೂವ್ ಸೂಚನೆಯನ್ನು ಹೊಂದಿದ್ದೇವೆ ಅಲ್ಲಿ EAX ರಿಜಿಸ್ಟರ್ ಅನ್ನು 0X0 ಗೆ ಸರಿಸಲಾಗಿದೆ ಆದ್ದರಿಂದ ಈ 0X0 ಅನ್ನು ಕಂಪೈಲರ್ ಹಾಕಿದ್ದಾರೆ ಏಕೆಂದರೆ ಈ ಗ್ರಂಥಾಲಯವು ಲೋಡ್ ಟೈಮ್ ಸ್ಥಳಾಂತರಿಸಬಹುದಾದ ಗ್ರಂಥಾಲಯವಾಗಿದೆ ಮುಂದೆ ಈ ನಿರ್ದಿಷ್ಟ ಗ್ರಂಥಾಲಯವನ್ನು ಬಳಸುವ ಪ್ರೋಗ್ರಾಂ ಅನ್ನು ನಾವು ನಿಜವಾಗಿಯೂ ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಪ್ರೋಗ್ರಾಂ ಅನ್ನು ಈ ನಿರ್ದಿಷ್ಟ ಗ್ರಂಥಾಲಯಕ್ಕೆ ಲಿಂಕ್ ಮಾಡಿ ಮತ್ತು ನಂತರ ಆ ಪ್ರೋಗ್ರಾಂನಲ್ಲಿ GDBಯನ್ನು ಬಳಸಿ Mylib int ನ ನಿಜವಾದ ವಿಳಾಸವನ್ನು ಇಲ್ಲಿ ಭರ್ತಿ ಮಾಡಲಾಗಿಲ್ಲ ಎಂಬುದನ್ನು ಗಮನಿಸಿ ಅದು ವಾಸ್ತವವಾಗಿ 0X0 ಆಗಿ ಉಳಿದಿದೆ ಆದ್ದರಿಂದ ಈ ಲೈಬ್ರರಿಯನ್ನು ಲೋಡ್ ಮಾಡಿದಾಗ ಲೋಡರ್ ಈ ಪ್ರತಿಯೊಂದು ಕಾರ್ಯಗಳ ಮೂಲಕ ಹಾದುಹೋಗುತ್ತದೆ ಮತ್ತು 0X0 ಇರುವಲ್ಲಿ ಅದು mylib int ನ ನಿಜವಾದ ವಿಳಾಸವನ್ನು ಬದಲಾಯಿಸುತ್ತದೆ ಆದ್ದರಿಂದ ಇದನ್ನು ಸಾಧಿಸಲು ಗ್ರಂಥಾಲಯದಲ್ಲಿ ವಿಶೇಷ ವಿಭಾಗವಿದ್ದು ಅದು ಲೋಡ್ ಸಮಯದಲ್ಲಿ ಯಾವ ಕಡತವನ್ನು ಮಾರ್ಪಡಿಸಬೇಕೆಂದು ಲೋಡರ್ ನಿರ್ಧರಿಸಲು ಅನುಮತಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ವಿಭಾಗವನ್ನು ಸ್ಥಳಾಂತರಿಸಬಹುದಾದ ಕೋಷ್ಟಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಆಜ್ಞೆಯನ್ನು ಬಳಸಿಕೊಂಡು ನಾವು ಅದನ್ನು ಪಡೆಯಬಹುದು readelf r libmylib so ಅದು ನಾವು ರಚಿಸಿದ ಗ್ರಂಥಾಲಯವಾಗಿದೆ ಆದ್ದರಿಂದ ನಾವು ಇಲ್ಲಿ ಹಲವಾರು ನಮೂದುಗಳನ್ನು ಹೊಂದಿದ್ದೇವೆ ಎಂಬುದನ್ನು ಗಮನಿಸಿ ಆದರೆ ನಮಗೆ ಎರಡು ಆಸಕ್ತಿದಾಯಕ ನಮೂದುಗಳು ಎಂದರೆ ಮೊದಲನೆಯದು ಮತ್ತು ಎರಡನೆಯದು ಆದ್ದರಿಂದ ಈ ಪ್ರತಿಯೊಂದು ನಮೂದುಗಳು ಲೋಡರ್ ಮಾರ್ಪಡಿಸಬೇಕಾದ ಗ್ರಂಥಾಲಯದ ಕೋಡ್ನಲ್ಲಿ ನಿಖರವಾದ ಸ್ಥಳವನ್ನು ನಿರ್ಧರಿಸುತ್ತದೆ ಒಂದು mylib int ಅನ್ನು ನಿಖರವಾಗಿ ಎರಡು ಸ್ಥಳಗಳಲ್ಲಿ ಬಳಸಲಾಗಿದೆಯೆಂದು ಗಮನಿಸಿ ಒಂದು ಈ ಹಂತದಲ್ಲಿ ಇಲ್ಲಿ set mylib int ಫಂಕ್ಷನ್ನಲ್ಲಿದೆ ಮತ್ತು ಎರಡನೆಯದು ಈ ಸ್ಥಳದಲ್ಲಿ get mylib int ಈ ಪ್ರತಿಯೊಂದು ಸ್ಥಳಗಳು ಈ ನಿರ್ದಿಷ್ಟ ಕೋಷ್ಟಕದಲ್ಲಿ ನಮೂದನ್ನು ಹೊಂದಿವೆ ಆದ್ದರಿಂದ ನಾವು ಮಾರ್ಪಡಿಸಬೇಕಾದ ಸ್ಥಳಗಳು ಆಬ್ಜೆಕ್ಟ್ ಫೈಲ್ನಲ್ಲಿ 473 ಮತ್ತು 47d ಆಫ್ಸೆಟ್ನಲ್ಲಿರುವುದನ್ನು ಗಮನಿಸಿ ಆದ್ದರಿಂದ ಸ್ಥಳ 473 ಈ 0X0 ಗೆ ಅನುರೂಪವಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು 472 ಆಫ್ಸೆಟ್ನಲ್ಲಿದೆ ಎಂದು ತಿಳಿಯಿರಿ ಅಂದರೆ A3 472 ನ ಆಫ್ಸೆಟ್ನಲ್ಲಿದೆ ಮತ್ತು 473 ಈ ನಿರ್ದಿಷ್ಟ 0 ಗಳಿಗೆ ಅನುರೂಪವಾಗಿದೆ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಆ ಪ್ರಕಾರ ಆದ್ದರಿಂದ ಈ ಪ್ರತಿಯೊಂದು ವಿಧವು 32 ಬಿಟ್ ಆಗಿದೆ ಹೀಗಾಗಿ ಈ ನಿರ್ದಿಷ್ಟ ಗ್ರಂಥಾಲಯವು ಲೋಡ್ ಆಗುವ ಸಮಯದಲ್ಲಿ ಲೋಡರ್ ಈ ಕೋಷ್ಟಕವನ್ನು ನೋಡುತ್ತಾನೆ ಮತ್ತು ಈ ಕೋಷ್ಟಕದ ಪ್ರತಿಯೊಂದು ಸಾಲಿನ ಮೂಲಕ ಹಾದು ಹೋಗುತ್ತಾನೆ ಇದು ಈ ಸ್ಥಳದ ಮೂಲಕ ಹೋಗುತ್ತದೆ 473 ಇದು ಈ 0X0 ಗೆ ಅನುರೂಪವಾಗಿದೆ ಇಲ್ಲಿ 32 ಬಿಟ್ ಮೌಲ್ಯದ ಅಗತ್ಯವಿದೆ ಎಂದು ಇದು ನಿರ್ಧರಿಸುತ್ತದೆ ಮತ್ತು ಈ ಮೌಲ್ಯವು mylib int ಗೆ ಅನುರೂಪವಾಗಿದೆ ಮತ್ತು ಆದ್ದರಿಂದ ಇದು mylib int ಗೆ ಸರಿಯಾದ ವಿಳಾಸವನ್ನು ಪಡೆಯುತ್ತದೆ ಮತ್ತು 0X0 ಅನ್ನು mylib int ನ ನಿಜವಾದ ವಿಳಾಸದೊಂದಿಗೆ ಬದಲಾಯಿಸುತ್ತದೆ ಆದ್ದರಿಂದ ಲೋಡರ್ ವಾಸ್ತವವಾಗಿ ತನ್ನ ಕೆಲಸವನ್ನು ಮಾಡುತ್ತಿದೆಯೇ ಎಂದು ಪರಿಶೀಲಿಸಲು ನಾವು ಏನು ಮಾಡಬಹುದು ಎಂದರೆ ನಾವು ಲಿಂಕ್ ಮಾಡಲಾಗಿರುವ ಒಂದು ಸಣ್ಣ ಪ್ರೋಗ್ರಾಂ ಅನ್ನು ಬರೆಯಬಹುದು ಅದು ಈ ಪ್ರೋಗ್ರಾಂ ಅನ್ನು ಕಂಪೈಲ್ ಮಾಡುವ ಮತ್ತು ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಡೀಬಗ್ ಮಾಡಲು ಈ ನಿರ್ದಿಷ್ಟ ಲೈಬ್ರರಿಗೆ ಲಿಂಕ್ ಮಾಡುತ್ತದೆ ಮತ್ತು ಅನುಸರಿಸುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಪ್ರಮುಖವಾಗಿ ಒಂದು ಬ್ರೇಕ್ ಪಾಯಿಂಟ್ ಅನ್ನು ಹೊಂದಿಸುತ್ತೇವೆ ಮತ್ತು ನಂತರ ಬ್ರೇಕ್ ಪಾಯಿಂಟ್ ಅನ್ನು ಹೊಡೆದಾಗ ನಾವು GDB ನಲ್ಲಿ set mylib int ಅನ್ನು ಡಿಸ್ಅಸೆಂಬಲ್ ಮಾಡುತ್ತೇವೆ ಆದ್ದರಿಂದ ಈ ಅಸೆಂಬ್ಲಿ ಕೋಡ್ ಮತ್ತು ಈ ಅಸೆಂಬ್ಲಿ ಕೋಡ್ ನಡುವಿನ ವ್ಯತ್ಯಾಸವನ್ನು ಗಮನಿಸಿ ಆದ್ದರಿಂದ ಈ ಅಸೆಂಬ್ಲಿ ಕೋಡ್ ಅನ್ನು ಗ್ರಂಥಾಲಯದ ಸಂಕಲನದ ನಂತರ ಕಂಪೈಲರ್ ನೀಡುತ್ತದೆ ಆದರೆ ಲೋಡ್ ಮಾಡುವವರು ಲೈಬ್ರರಿಯನ್ನು ವಿಳಾಸ ಜಾಗಕ್ಕೆ ಸೇರಿಸಿದ ನಂತರ ಈ ಅಸೆಂಬ್ಲಿ ಕೋಡ್ ಅನ್ನು ರನ್ಟೈಮ್ ನಲ್ಲಿ ಪಡೆಯಲಾಗುತ್ತದೆ ಗಮನಿಸಿ ಇಲ್ಲಿರುವ ಅದೇ ಸೂಚನೆಗಳು ನೀವು ಪುಶ್ EBP mov ಸ್ಟಾಕ್ ಪಾಯಿಂಟರ್ ಬೇಸ್ ಪಾಯಿಂಟರ್ ಇತ್ಯಾದಿ ಅದೇ ಸೂಚನೆಗಳು ಇಲ್ಲಿವೆ ಆದರೆ ಈ ಸೂಚನೆಯಲ್ಲಿ ಇರುವ 0X0 ಅನ್ನು ಈ ವಿಳಾಸ B7FTF5F8 ನಿಂದ ಬದಲಾಯಿಸಲಾಗಿದೆ ಇದು mylib int ನ ನಿಜವಾದ ವಿಳಾಸವಾಗಿದೆ ಆದ್ದರಿಂದ ಲೋಡರ್ ತನ್ನ ಕೆಲಸದಲ್ಲಿ ಸಾಧಿಸಿದ್ದನ್ನು ಗಮನಿಸಿ ಈ ಸ್ಥಳದಲ್ಲಿ ಸೊನ್ನೆಯನ್ನು mylib int ನ ನಿಜವಾದ ವಿಳಾಸದೊಂದಿಗೆ ಬದಲಾಯಿಸಲಾಗಿದೆ ಅದೇ ರೀತಿ mylib int ನಲ್ಲಿರುವ mylib int ಅನ್ನು ಕೂಡ mylib int ನ ಸರಿಯಾದ ವಿಳಾಸಕ್ಕೆ ಸೂಚಿಸಲು ಬದಲಾಯಿಸಲಾಗಿದೆ ಎಂದು ನೀವು ಪರಿಶೀಲಿಸಬಹುದು ಆದ್ದರಿಂದ ಲೋಡ್ ಟೈಮ್ ಸ್ಥಳಾಂತರಿಸುವ ತಂತ್ರದ ಮಿತಿಗಳು ಇದು ಅತ್ಯಂತ ನಿಧಾನವಾದ ಲೋಡ್ ಸಮಯವನ್ನು ಹೊಂದಿದೆ ಏಕೆಂದರೆ ಮೂಲಭೂತವಾಗಿ ನಾವು ಲೋಡರ್ ಅನ್ನು ಹೊಂದಿದ್ದೇವೆ ಮತ್ತು ಅದನ್ನು ಬದಲಾಯಿಸಬೇಕಾದ ಪ್ರತಿಯೊಂದು ಸ್ಥಳದ ಮೂಲಕ ಹಾದುಹೋಗುತ್ತದೆ ಮತ್ತು ಆ ಸ್ಥಳದಲ್ಲಿ ಸೊನ್ನೆಗಳನ್ನು ತುಂಬುತ್ತದೆ ಮತ್ತು ವಿಳಾಸ ಎರಡನೆಯದಾಗಿ ಬದಲಿಸುತ್ತದೆ ಇದಕ್ಕೆ ಬರೆಯಬಹುದಾದ ಕೋಡ್ ವಿಭಾಗದ ಅಗತ್ಯವಿದೆ ಇದು ಮೂಲಭೂತವಾಗಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಲೋಡ್ ಸಮಯ ಸ್ಥಳಾಂತರಿಸುವ ತಂತ್ರದ ಮೂರನೇ ಮಿತಿಯು ಅದು ಕಾರ್ಯಗತಗೊಳಿಸಬಹುದಾದ ಕೋಡ್ ಹಂಚಿಕೆಯನ್ನು ತಡೆಯುತ್ತದೆ ನಾವು ಇದರ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ ಆದರೆ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಕಾಪಿ ಆನ್ ರೈಟ್ ಎಂಬ ಪ್ರಕ್ರಿಯೆ ಇರುತ್ತದೆ ಅಲ್ಲಿ ಸಾಮಾನ್ಯವಾಗಿ ಲೈಬ್ರರಿ ಕೋಡ್ಗಳನ್ನು ಸಿಸ್ಟಂನ ಎಲ್ಲಾ ಪ್ರಕ್ರಿಯೆಗಳ ನಡುವೆ ಹಂಚಲಾಗುತ್ತದೆ ಲೋಡ್ ಟೈಮ್ ಸ್ಥಳಾಂತರಿಸಬಹುದಾದ ಕೋಡ್ನ ಮೂರನೇ ಮಿತಿಯು ಪ್ರತಿ ಪ್ರೋಗ್ರಾಂ ಕೋಡ್ ಗ್ರಂಥಾಲಯದ ತನ್ನದೇ ಆದ ಕಸ್ಟಮೈಸ್ ಮಾಡಿದ ಪ್ರತಿಯನ್ನು ಹೊಂದಿರಬೇಕು ಆದ್ದರಿಂದ ಇದು ನಾವು ಆಚರಣೆಯಲ್ಲಿ ಬಯಸುವುದಿಲ್ಲ ಪ್ರಾಯೋಗಿಕವಾಗಿ ನಕಲನ್ನು ತಡೆಗಟ್ಟಲು ಯಂತ್ರದಲ್ಲಿ ಚಾಲನೆಯಲ್ಲಿರುವ ಎಲ್ಲಾ ಪ್ರೋಗ್ರಾಂಗಳು ಹಂಚಿದ ಗ್ರಂಥಾಲಯದ ಒಂದೇ ಪ್ರತಿಯನ್ನು ಬಳಸುತ್ತವೆ ಉದಾಹರಣೆಗೆ Libc ವ್ಯವಸ್ಥೆಯಲ್ಲಿ ರನ್ ಆಗುವ ಎಲ್ಲಾ ಪ್ರೋಗ್ರಾಂಗಳು Libcಯ ಅದೇ ಪ್ರತಿಯನ್ನು ಬಳಸುತ್ತವೆ ಹಾಗಾಗಿ RAM ನಲ್ಲಿ Libcಯನ್ನು ನಕಲು ಮಾಡಬಾರದು ಆದಾಗ್ಯೂ ಲೋಡ್ ಸಮಯದ ಸ್ಥಳಾಂತರದೊಂದಿಗೆ ಪ್ರತಿ ಪ್ರೋಗ್ರಾಂಗೆ ಲೈಬ್ರರಿಯ ಅತ್ಯಂತ ಕಸ್ಟಮೈಸ್ಡ್ ಆವೃತ್ತಿ ಬೇಕಾಗಿರುವುದರಿಂದ ಅಂತಹ ಹಂಚಿಕೆ ಸಾಧ್ಯವಾಗುವುದಿಲ್ಲ ಲೋಡ್ ಟೈಮ್ ಸ್ಥಳಾಂತರ ತಂತ್ರದ ಬಹಳಷ್ಟು ಅನಾನುಕೂಲಗಳನ್ನು PIC ಅಥವಾ ಪ್ರೊಗ್ರಾಮೆಬಲ್ ಇಂಡಿಪೆಂಡೆಂಟ್ ಕೋಡ್ ಟೆಕ್ನಿಕ್ ಬಳಸಿ ತೆಗೆದುಹಾಕಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ತಂತ್ರದಿಂದ ಗ್ರಂಥಾಲಯಗಳನ್ನು ಪ್ರಕ್ರಿಯೆಯ ವರ್ಚುವಲ್ ವಿಳಾಸ ಜಾಗದಲ್ಲಿ ಸ್ಥಳಾಂತರಿಸಬಹುದಾಗಿದೆ ಆದ್ದರಿಂದ ಮೂಲಭೂತವಾಗಿ ಇಲ್ಲಿ ಏನು ಮಾಡಲಾಗಿದೆಯೆಂದರೆ ಕೋಡ್ನಲ್ಲಿನ ಪ್ರತಿಯೊಂದು ವಿಳಾಸವನ್ನು ಬದಲಾಯಿಸಲು ಲೋಡರ್ ಅನ್ನು ಅವಲಂಬಿಸುವ ಬದಲು ಬಹಳಷ್ಟು ಸಾಪೇಕ್ಷ ವಿಳಾಸಗಳನ್ನು ಹೆಚ್ಚುವರಿಯಾಗಿ ಬಳಸಲಾಗುತ್ತದೆ ಗ್ಲೋಬಲ್ ಆಫ್ಸೆಟ್ ಟೇಬಲ್ ಅಥವಾ GOT ಟೇಬಲ್ ಎಂದು ಕರೆಯಲ್ಪಡುವ ವಿಶೇಷ ಟೇಬಲ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಈ PIC ಹೇಗೆ ಕೆಲಸ ಮಾಡುತ್ತದೆ ಮತ್ತು ವೇರಿಯೇಬಲ್ನ ನಿಜವಾದ ವಿಳಾಸವನ್ನು ಪರಿಹರಿಸಲು GOT ಟೇಬಲ್ ಅನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ರೀತಿಯ ಸೂಚನೆಯನ್ನು ನಾವು ಹೊಂದಿದ್ದೇವೆ ಎಂದು ಹೇಳೋಣ ಅಲ್ಲಿ ನಾವು ವೇರಿಯಬಲ್ ವಿಳಾಸವನ್ನು ಈ ರಿಜಿಸ್ಟರ್ EDX ಗೆ ಸರಿಸಲು ಬಯಸುತ್ತೇವೆ ಈಗ ಸಾಮಾನ್ಯವಾಗಿ GOT ಇಲ್ಲದೆ ನಾವು ಈ ನಿರ್ದಿಷ್ಟ ವೇರಿಯೇಬಲ್ನ ನಿಜವಾದ ವಿಳಾಸವನ್ನು ತಿಳಿದುಕೊಳ್ಳಬೇಕು ಮತ್ತು ಆದ್ದರಿಂದ ಈ ನಿರ್ದಿಷ್ಟ ಸೂಚನೆಯು ಸ್ಥಳಾಂತರಿಸಲಾಗದ ಕೋಡ್ಗೆ ಕಾರಣವಾಗುತ್ತದೆ ನೀವು ಜಾಗತಿಕ ಆಫ್ಸೆಟ್ ಟೇಬಲ್ ಹೊಂದಿದ್ದರೆ ಒಂದೇ ಸೂಚನೆಯು ಈ ಕೆಳಗಿನಂತೆ ಮೂರು ಸೂಚನೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಮೊದಲಿಗೆ ನಾವು GOT ಕೋಷ್ಟಕದ ವಿಳಾಸವನ್ನು EDX ಎಂಬ ಈ ರಿಜಿಸ್ಟರ್ಗೆ ಲೋಡ್ ಮಾಡುತ್ತೇವೆ ನಂತರ ನಾವು ಟೇಬಲ್ನಲ್ಲಿ ಒಂದು ಆಫ್ಸೆಟ್ ಅನ್ನು ಹೆಚ್ಚು ನಿಖರವಾಗಿ ಈ ರಿಜಿಸ್ಟರ್ EDX ಗೆ ಕೋಷ್ಟಕದಲ್ಲಿ 16 ಬೈಟ್ಗಳ ಆಫ್ಸೆಟ್ ಅನ್ನು ಲೋಡ್ ಮಾಡುತ್ತೇವೆ ನಂತರ ನಾವು ಈ ರಿಜಿಸ್ಟರ್ EDX ಗೆ 16 ಬೈಟ್ಗಳ ಆಫ್ಸೆಟ್ ಅನ್ನು ಹೆಚ್ಚು ನಿಖರವಾಗಿ ಟೇಬಲ್ಗೆ ಲೋಡ್ ಮಾಡುತ್ತೇವೆ ಈಗ ಈ ಸ್ಥಳದಲ್ಲಿ EDX ಜೊತೆಗೆ 16 ಬೈಟ್ಗಳು ಈ ನಿರ್ದಿಷ್ಟ ವೇರಿಯೇಬಲ್ನ ನಿಜವಾದ ವಿಳಾಸ ಯಾವುದು ಮುಂದೆ ನಾವು ಈ EDX ರಿಜಿಸ್ಟರ್ನ ವಿಷಯಗಳನ್ನು ಈ ನಿರ್ದಿಷ್ಟ ರಿಜಿಸ್ಟರ್ಗೆ ಲೋಡ್ ಮಾಡುವುದು ಹೀಗಾಗಿ ವೇರಿಯಬಲ್ನ ವಿಳಾಸವನ್ನು ನೇರವಾಗಿ EDX ರಿಜಿಸ್ಟರ್ಗೆ ಲೋಡ್ ಮಾಡುವ ಬದಲು ಕೋಡ್ ಅನ್ನು ಸ್ಥಳಾಂತರಿಸಲಾಗದಂತೆ ಮಾಡುವ ಬದಲು ನಾವು GOT ಟೇಬಲ್ ಅನ್ನು ಬಳಸುತ್ತೇವೆ GOT ಕೋಷ್ಟಕವು ಅಸ್ಥಿರಗಳು ಇರುವ ನಿಜವಾದ ವಿಳಾಸಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ನಾವು GOT ಕೋಷ್ಟಕದ ವಿಷಯವನ್ನು ಲೋಡ್ ಮಾಡುತ್ತೇವೆ ಮತ್ತು EDX ನ ವಿಷಯಗಳನ್ನು ಬಳಸಿಕೊಂಡು ನೇರವಾಗಿ ನಿಜವಾದ ವೇರಿಯಬಲ್ ಅನ್ನು ಪ್ರವೇಶಿಸುತ್ತೇವೆ ಆದ್ದರಿಂದ ನಾವು ರಚಿಸಿದ ನಮ್ಮ ಗ್ರಂಥಾಲಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಈ GOT ಕೋಷ್ಟಕವನ್ನು ಬಳಸಲು ಕಂಪೈಲರ್ ಕೋಡ್ ಅನ್ನು ಹೇಗೆ ಉತ್ಪಾದಿಸುತ್ತದೆ ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ನಾವು ತೆಗೆದುಕೊಳ್ಳುವ ಕೋಡ್ ನಮ್ಮ ಎರಡು ಲೈಬ್ರರಿ ಫಂಕ್ಷನ್ಗಳಾದ set mylib int ಮತ್ತು get mylib int ಅನ್ನು ಒಳಗೊಂಡಿರುತ್ತದೆ ಮತ್ತು ಮುಖ್ಯವಾಗಿ ಈ ನಿರ್ದಿಷ್ಟ ಸಮಯದಲ್ಲಿ ಈ ನಿರ್ದಿಷ್ಟ ಜಾಗತಿಕ ವೇರಿಯಬಲ್ mylib int ಆಗಿದೆ ಆದ್ದರಿಂದ ಲೋಡ್ ಸಮಯ ಸ್ಥಳಾಂತರಿಸಬಹುದಾದ ಕೋಡ್ ಯಾವಾಗ ಏನಾಗುತ್ತದೆ ಎಂದು ನಾವು ನೋಡಿದ್ದೇವೆ ಈಗ PIC ಯೊಂದಿಗೆ ಕೋಡ್ set mylib int ಗಾಗಿ ವಿಭಿನ್ನವಾಗಿ ಕಾಣುತ್ತದೆ ಆದ್ದರಿಂದ ನಾವು ನೋಡುವುದೇನೆಂದರೆ ಹೆಚ್ಚುವರಿಯಾಗಿ i686 get pc thunk cx ಎಂಬ ಕೆಲವು ಫಂಕ್ಷನ್ ಗೆ ಕರೆ ಇದೆ ಮತ್ತು ಹೆಚ್ಚುವರಿಯಾಗಿ ಕೆಲವು ಇತರ ಬದಲಾವಣೆಗಳೂ ಇವೆ ಆದ್ದರಿಂದ ನಾವು ಹೆಚ್ಚಿನ ವಿವರಗಳನ್ನು ನೋಡೋಣ ಆದ್ದರಿಂದ ಮೊದಲು ನಾವು ಕರೆ ಸೂಚನೆಯನ್ನು ನೋಡುತ್ತೇವೆ ಇದು ಮೂಲಭೂತವಾಗಿ ಈ ನಿರ್ದಿಷ್ಟ ಕಾರ್ಯಕ್ಕೆ ಕರೆ ಆಗಿದೆ ಇದು ಸ್ಟಾಕ್ ಪಾಯಿಂಟರ್ನ ವಿಷಯಗಳನ್ನು ECX ರಿಜಿಸ್ಟರ್ನಲ್ಲಿ ಸಂಗ್ರಹಿಸುತ್ತದೆ ಮತ್ತು ನಂತರ ಹಿಂತಿರುಗುತ್ತದೆ ಆದ್ದರಿಂದ ಈ ECX ರಿಜಿಸ್ಟರ್ನ ವಿಷಯಗಳನ್ನು ನಾವು ಇಲ್ಲಿ ನೋಡುತ್ತೇವೆ ಈ ನಿರ್ದಿಷ್ಟ ಸೂಚನೆಯ ವಿಳಾಸ ನಮ್ಮಲ್ಲಿದೆ ಈಗ ನೀವು ಈ ECX ರಿಜಿಸ್ಟರ್ನ ವಿಷಯಗಳಿಗೆ 1180 ಸೇರಿಸಿ ಆದ್ದರಿಂದ ಈ 1180 GOT ಟೇಬಲ್ಗೆ ಆಫ್ಸೆಟ್ ಆಗಿದೆ ಆದ್ದರಿಂದ ECX 1180 GOT ಟೇಬಲ್ಗೆ ಆಫ್ಸೆಟ್ ಆಗಿದೆ ಮತ್ತಷ್ಟು ನಾವು ECX ನಿಂದ 8 ಬೈಟ್ಗಳನ್ನು ಕಳೆಯುತ್ತೇವೆ ಇದು mylib int ನ ನಿಜವಾದ ವಿಳಾಸವನ್ನು ಹೊಂದಿರುವ GOT ಟೇಬಲ್ನಲ್ಲಿ ಆಫ್ಸೆಟ್ ಆಗಿದೆ ಆದ್ದರಿಂದ mylib int ನ ಈ ನಿಜವಾದ ವಿಳಾಸವನ್ನು EAX ರಿಜಿಸ್ಟರ್ಗೆ ಸರಿಸಲಾಗಿದೆ ಮೂರನೆಯದಾಗಿ ನಾವು EDX ರಿಜಿಸ್ಟರ್ನ ವಿಷಯಗಳನ್ನು EAX ರಿಜಿಸ್ಟರ್ ಸೂಚಿಸಿದ ಸ್ಥಳಕ್ಕೆ ಸಂಗ್ರಹಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ ಆದ್ದರಿಂದ EAX ರಿಜಿಸ್ಟರ್ mylib int ನ ಸರಿಯಾದ ವಿಳಾಸಕ್ಕೆ ಪಾಯಿಂಟರ್ ಅನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಸ್ಟೋರ್ ಸೂಚನೆಯು EDX ರಿಜಿಸ್ಟರ್ನ ವಿಷಯಗಳನ್ನು mylib int ನ ಸರಿಯಾದ ಸ್ಥಳಕ್ಕೆ ಸಂಗ್ರಹಿಸುತ್ತದೆ ಆದ್ದರಿಂದ PIC ತಂತ್ರವನ್ನು ಬಳಸುವ ಅನುಕೂಲವೆಂದರೆ GOT ಬಳಸುವುದರಿಂದ ನೀವು ಲೋಡ್ ಸಮಯವನ್ನು ಗಣನೀಯವಾಗಿ ಕಡಿಮೆಗೊಳಿಸಿದ್ದೀರಿ ಭಿನ್ನವಾಗಿ ಜಾಗತಿಕ ಡೇಟಾವನ್ನು ಬಳಸುವ ಪ್ರತಿಯೊಂದು ಸ್ಥಳವನ್ನು ಲೋಡರ್ ಬದಲಾಯಿಸುವ ಹಿಂದಿನ ಪ್ರಕರಣದಂತೆ ಇಲ್ಲಿ ನಾವು ಒಂದೇ GOT ಟೇಬಲ್ ಅನ್ನು ಬಳಸುತ್ತಿದ್ದೇವೆ ಅದು ಜಾಗತಿಕ ದತ್ತಾಂಶಕ್ಕೆ ಸರಿಯಾದ ವಿಳಾಸವನ್ನು ಸಂಗ್ರಹಿಸುತ್ತದೆ ಹೀಗಾಗಿ ಗ್ರಂಥಾಲಯವನ್ನು ಲೋಡ್ ಮಾಡುವ ಮೂಲಕ ಓವರ್ಹೆಡ್ಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ ಇದಲ್ಲದೆ ನೀವು ಕೋಡ್ ಅನ್ನು ಬದಲಾಯಿಸದಿದ್ದರೆ ಕೋಡ್ ವಿಭಾಗಗಳನ್ನು ಬರೆಯಬಹುದಾದ ಅಗತ್ಯವಿಲ್ಲ ಇದು ಲೋಡ್ ಸಮಯದ ಸ್ಥಳಾಂತರ ತಂತ್ರದ ಮೌಲ್ಯಕ್ಕಿಂತ ಭಿನ್ನವಾಗಿದೆ ಕೋಡ್ ವಿಭಾಗವನ್ನು ಬರೆಯಬಹುದಾದ ಅಗತ್ಯವಿದೆ ಇದಲ್ಲದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಕಸ್ಟಮೈಸ್ ಮಾಡಿದ ಗ್ರಂಥಾಲಯಗಳು ಅಗತ್ಯವಿಲ್ಲದ ಕಾರಣ ನಾವು ವ್ಯವಸ್ಥೆಯಲ್ಲಿನ ವಿವಿಧ ಕಾರ್ಯಕ್ರಮಗಳ ನಡುವೆ ಗ್ರಂಥಾಲಯಗಳನ್ನು ಹಂಚಿಕೊಳ್ಳಬಹುದು GOT ಕೋಷ್ಟಕದಿಂದಾಗಿ ಈ ಎಲ್ಲಾ ಅನುಕೂಲಗಳನ್ನು ಸಾಧಿಸಲಾಗಿದೆ GOT ಕೋಷ್ಟಕವು ದತ್ತಾಂಶ ವಿಭಾಗದಲ್ಲಿ ಇದೆ ಮತ್ತು ನಮಗೆ ತಿಳಿದಿರುವಂತೆ ಡೇಟಾ ವಿಭಾಗವನ್ನು ಬರೆಯಬಹುದಾಗಿದೆ ಆದ್ದರಿಂದ ಲೋಡ್ ಸಮಯದಲ್ಲಿ ಲೋಡರ್ ಮಾಡಬೇಕಾಗಿರುವುದು ಹೋಗಿ GOT ಕೋಷ್ಟಕವನ್ನು ಭರ್ತಿ ಮಾಡುವುದು ಈ ನಿರ್ದಿಷ್ಟ ಯೋಜನೆಯ ನ್ಯೂನತೆಯೆಂದರೆ ಈಗ ರನ್ಟೈಮ್ ಓವರ್ಹೆಡ್ಗಳು ಹೆಚ್ಚಾಗಿದೆ ನೇರವಾಗಿ ಹೋಗಿ ನಿರ್ದಿಷ್ಟ ವೇರಿಯೇಬಲ್ ಅನ್ನು ಪ್ರವೇಶಿಸುವ ಬದಲು ಈಗ ನಾವು GOT ಟೇಬಲ್ನಿಂದ ನಿಜವಾದ ವೇರಿಯೇಬಲ್ ಅನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಆ ನಿರ್ದಿಷ್ಟ ವೇರಿಯೇಬಲ್ಗೆ ಪರೋಕ್ಷ ಪ್ರವೇಶವನ್ನು ಮಾಡಬೇಕಾಗುತ್ತದೆ ಹೀಗಾಗಿ ರನ್ಟೈಮ್ ಹೆಚ್ಚಾಗುತ್ತದೆ GOT ನೊಂದಿಗೆ ಕೆಲಸ ಮಾಡುವ ಉದಾಹರಣೆಯನ್ನು ನೋಡೋಣ ನಮ್ಮ ಜಾಗತಿಕ ಡೇಟಾವನ್ನು ಹೊಂದಿರುವ ಈ ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ myglob ಅನ್ನು 32 ಕ್ಕೆ ಆರಂಭಿಸಲಾಗಿದೆ ಮತ್ತು ಪ್ರೋಗ್ರಾಂನಲ್ಲಿ ನಾವು ಜಾಗತಿಕ ದತ್ತಾಂಶವನ್ನು 5 ರಿಂದ ಹೆಚ್ಚಿಸುತ್ತೇವೆ ಮತ್ತು ಆ ಮೌಲ್ಯವನ್ನು ಹಿಂದಿರುಗಿಸುತ್ತೇವೆ ಈಗ ಕಂಪೈಲರ್ GOT ಟೇಬಲ್ ಅನ್ನು ಉತ್ಪಾದಿಸುವ ಸಲುವಾಗಿ ಕಂಪೈಲ್ ಸಮಯದಲ್ಲಿ ನಾವು shared fpic ಹೆಚ್ಚುವರಿ ಆಯ್ಕೆಯನ್ನು ನಿರ್ದಿಷ್ಟಪಡಿಸಬೇಕಾಗಿದೆ ಈ ನಿರ್ದಿಷ್ಟ ಕಾರ್ಯಕ್ರಮದ ಅಸೆಂಬ್ಲಿ ಕೋಡ್ ಈ ರೀತಿ ಕಾಣುತ್ತದೆ ಇದು ಇಲ್ಲಿ ಡೇಟಾ ವಿಭಾಗವನ್ನು ಪಡೆದುಕೊಂಡಿದೆ ಅದು myglob ಅನ್ನು ಹೊಂದಿದೆ ಮತ್ತು ಇದು ಕೋಡ್ಗಳನ್ನು ಪಡೆದುಕೊಂಡಿದೆ ಆದ್ದರಿಂದ ಈ text ವಿಭಾಗದ ಅಡಿಯಲ್ಲಿ ಇಲ್ಲಿಗೆ ಹೋಗಿದೆ ಆದ್ದರಿಂದ ಕಂಪೈಲರ್ ಈ ಹೆಚ್ಚುವರಿ ಕಾರ್ಯಗಳನ್ನು ರಚಿಸಿದೆ ಎಂಬುದನ್ನು ಗಮನಿಸಿ i686 get pc thunk cx ಇದು ಮೂಲಭೂತವಾಗಿ ಮುಂದಿನ ಸೂಚನೆಯ ವಿಳಾಸವನ್ನು ECX ಗೆ ಲೋಡ್ ಮಾಡುತ್ತದೆ ಈ ನಿರ್ದಿಷ್ಟ ಸೂಚನೆಯು GOT ಕೋಷ್ಟಕದ ಆಫ್ಸೆಟ್ ಅನ್ನು ECX ರಿಜಿಸ್ಟರ್ಗೆ ಸೇರಿಸುತ್ತದೆ ಎಂದು ನಾವು ನೋಡುತ್ತೇವೆ ನಂತರ ನಾವು GOT ಟೇಬಲ್ನಿಂದ myglob ಜಾಗತಿಕ ವೇರಿಯೇಬಲ್ನ ಸಂಪೂರ್ಣ ವಿಳಾಸವನ್ನು EAX ರಿಜಿಸ್ಟರ್ಗೆ ಲೋಡ್ ಮಾಡುತ್ತೇವೆ ಮತ್ತು ಅಂತಿಮವಾಗಿ ನಾವು ಪರೋಕ್ಷವಾಗಿ myglob ಜಾಗತಿಕ ಡೇಟಾವನ್ನು EAX ರಿಜಿಸ್ಟರ್ಗೆ ಲೋಡ್ ಮಾಡಬಹುದು ಆದ್ದರಿಂದ ಈ ನಾಲ್ಕು ಸೂಚನೆಗಳ ನಂತರ ನಾವು ಅಂತಿಮವಾಗಿ EAX ರಿಜಿಸ್ಟರ್ನ ವಿಷಯಗಳನ್ನು ಲೋಡ್ ಮಾಡಲು ಸಾಧ್ಯವಾಯಿತು ಈ ನಿರ್ದಿಷ್ಟ ಕೋಡ್ ಅನ್ನು ಡಿಸ್ಅಸೆಂಬಲ್ ಮಾಡುವುದು ಈ ರೀತಿ ಕಾಣುತ್ತದೆ ಆದ್ದರಿಂದ ಈ ಜಾಗತಿಕ ಡೇಟಾ myglob ಅನ್ನು ಒಳಗೊಂಡಿರುವ ಡೇಟಾ ವಿಭಾಗವಿದೆ ಮತ್ತು ಕೋಡ್ ವಿಭಾಗಗಳು ಈ ನಿರ್ದಿಷ್ಟ ವಿಭಾಗದಿಂದ ಪ್ರಾರಂಭವಾಗುತ್ತದೆ ಇದನ್ನು ಪಠ್ಯ ವಿಭಾಗ ಎಂದು ಸೂಚಿಸಲಾಗುತ್ತದೆ ನಾವು ಇಲ್ಲಿ ನೋಡುವಂತೆ ಇವುಗಳು ನಾವು ವಿಶ್ಲೇಷಿಸಬೇಕಾದ ಪ್ರಮುಖ ಸೂಚನೆಗಳು ಆದ್ದರಿಂದ ನಾವು ನೋಡುವ ಮೊದಲ ಸೂಚನೆಯೆಂದರೆ ಈ get pc thunk ಗೆ ಕರೆ ಇದೆ ಈ ಕರೆ ಏನು ಮಾಡುತ್ತದೆ ಎಂದರೆ ಅದು ಈ ನಿರ್ದಿಷ್ಟ ಕಾರ್ಯಕ್ಕೆ ಜಿಗಿಯುತ್ತದೆ ಸ್ಟಾಕ್ ಪಾಯಿಂಟರ್ನ ವಿಷಯಗಳನ್ನು ಈ ECX ರಿಜಿಸ್ಟರ್ಗೆ ಸರಿಸಿ ಹೀಗಾಗಿ ECX ರಿಜಿಸ್ಟರ್ ಈ ನಿರ್ದಿಷ್ಟ ಸೂಚನೆಯ ವಿಳಾಸ addl ಸೂಚನೆಯನ್ನು ಒಳಗೊಂಡಿದೆ ಈ ಸೂಚನೆಯಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ GOT ಕೋಷ್ಟಕದ ಆಫ್ಸೆಟ್ ಜಾಗತಿಕ ಆಫ್ಸೆಟ್ ಟೇಬಲ್ ಅನ್ನು ಈ ECX ರಿಜಿಸ್ಟರ್ಗೆ ಸೇರಿಸುವುದು ಆದ್ದರಿಂದ ಈಗ ECX ರಿಜಿಸ್ಟರ್ GOT ಕೋಷ್ಟಕದ ವಿಷಯಗಳನ್ನು ಹೊಂದಿದೆ ಈಗ ನಾವು GOT ಕೋಷ್ಟಕದಲ್ಲಿ ಮತ್ತು ECX ಗೆ ಆಫ್ಸೆಟ್ ತೆಗೆದುಕೊಳ್ಳುತ್ತೇವೆ ಮತ್ತು ವಿಷಯಗಳನ್ನು EAX ರಿಜಿಸ್ಟರ್ಗೆ ಲೋಡ್ ಮಾಡುತ್ತೇವೆ ಆದ್ದರಿಂದ ಈಗ EAX ರಿಜಿಸ್ಟರ್ ಜಾಗತಿಕ ವಿಳಾಸವಾದ myglob ನ ಸರಿಯಾದ ವಿಳಾಸವನ್ನು ಹೊಂದಿದೆ ಈಗ ನಾವು ಆ ಜಾಗತಿಕ ಡೇಟಾದ ವಿಷಯಗಳನ್ನು EAX ರಿಜಿಸ್ಟರ್ಗೆ ಲೋಡ್ ಮಾಡುತ್ತೇವೆ ಹೀಗಾಗಿ ಈ ಸೂಚನೆಯ ಕೊನೆಯಲ್ಲಿ EAX ರಿಜಿಸ್ಟರ್ myglob ನ ವಿಷಯಗಳನ್ನು ಹೊಂದಿದೆ ಅದು 32 ಆಗಿದೆ ನಾವು ಈ ವಿಷಯಗಳಿಗೆ 5 ಅನ್ನು ಸೇರಿಸಿದ್ದೇವೆ ಮತ್ತು ಈ ನಿರ್ದಿಷ್ಟ ಡೇಟಾವನ್ನು ಹಿಂತಿರುಗಿಸುತ್ತೇವೆ ನಾವು ಈಗ ಸಂಕಲಿಸಿದ ಸವೆತದ ಕಡತದ ವಿವಿಧ ವಿಭಾಗಗಳನ್ನು ನಿರ್ಧರಿಸಲು ನಾವು readelf ಅನ್ನು ಬಳಸಿದರೆ 19 ನೇ ವಿಭಾಗವು GOT ಕೋಷ್ಟಕವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದು 584 ಬೈಟ್ಗಳ ಆಫ್ಸೆಟ್ನಲ್ಲಿದೆ ಮತ್ತು ಆರಂಭದಿಂದಲೂ 1584 ವಿಳಾಸವನ್ನು ಹೊಂದಿದೆ ಮುಂದೆ ನಾವು ಸ್ಥಳಾಂತರಿಸಬಹುದಾದ ಡೇಟಾವನ್ನು ನೋಡಬಹುದು ಮತ್ತು GOT ಕೋಷ್ಟಕದಲ್ಲಿ ಈ ಜಾಗತಿಕ ಡೇಟಾ myglob ನ ಆಫ್ಸೆಟ್ ಅನ್ನು ನೋಡಬಹುದು ಆದ್ದರಿಂದ ಈಗ ನಾವು PIC ತಂತ್ರವನ್ನು ಬಳಸಿ ಅಥವಾ ಲೋಡ್ ಸಮಯವನ್ನು ಸ್ಥಳಾಂತರಿಸುವ ಮೂಲಕ ಗ್ರಂಥಾಲಯವನ್ನು ಹೇಗೆ ಸ್ಥಳಾಂತರಿಸಬಹುದು ಎಂದು ನಮಗೆ ತಿಳಿದಿದೆ ASLR ಹೇಗೆ ಕೆಲಸ ಮಾಡುತ್ತದೆ ಎಂದು ನಾವು ಈಗ ನೋಡುತ್ತೇವೆ ಆದ್ದರಿಂದ ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಆಪರೇಟಿಂಗ್ ಸಿಸ್ಟಂನ ತುಣುಕುಗಳನ್ನು ನೋಡಬೇಕು ಮೂಲಭೂತವಾಗಿ ಏನಾಗುತ್ತಿದೆ ಎಂದರೆ ಆಪರೇಟಿಂಗ್ ಸಿಸ್ಟಂ ಈ ಕಾರ್ಯವನ್ನು load elf binary ಯನ್ನು ಬಳಸಿದಾಗ ಆದ್ದರಿಂದ ನೀವು ಬೈನರಿ ಡೇಟಾವನ್ನು ಒಂದು ಪ್ರಕ್ರಿಯೆಗೆ ಲೋಡ್ ಮಾಡಲು ಬಯಸಿದಾಗ ಈ ನಿರ್ದಿಷ್ಟ ಕಾರ್ಯವನ್ನು ಆಹ್ವಾನಿಸಲಾಗುತ್ತದೆ ಅಥವಾ ಹಂಚಿದ ಲೈಬ್ರರಿಯನ್ನು ನಿರ್ದಿಷ್ಟ ಪ್ರಕ್ರಿಯೆಗೆ ಲೋಡ್ ಮಾಡಲಾಗುತ್ತದೆ ಆದ್ದರಿಂದ ಆಪರೇಟಿಂಗ್ ಸಿಸ್ಟಂನಲ್ಲಿ ನೀವು ಈ ರೀತಿಯ ಕಾರ್ಯವನ್ನು ಹೊಂದಿರುತ್ತೀರಿ ಮತ್ತು ಮುಖ್ಯವಾಗಿ ನಮಗೆ ಒಂದು ಸ್ಥಿತಿಯಿದೆ ಅಲ್ಲಿ ನಾವು ಈ randomize va space ಒಂದಕ್ಕಿಂತ ಹೆಚ್ಚಿದೆಯೇ ಎಂದು ಪರಿಶೀಲಿಸುತ್ತೇವೆ ಆದ್ದರಿಂದ ಲಿನಕ್ಸ್ ವ್ಯವಸ್ಥೆಗಳಲ್ಲಿ randomize va space 3 ಮೌಲ್ಯಗಳು 0 1 ಅಥವಾ 2 ತೆಗೆದುಕೊಳ್ಳುತ್ತದೆ ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ ಮೌಲ್ಯವು 1 ಅಥವಾ 2 ಆಗಿದ್ದರೆ ಆ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ASLR ಅನ್ನು ಸಕ್ರಿಯಗೊಳಿಸಲಾಗಿದೆ ಎಂದರ್ಥ ಆದ್ದರಿಂದ ಸಿಸ್ಟಂನಲ್ಲಿ ASLR ಅನ್ನು ಸಕ್ರಿಯಗೊಳಿಸಿದರೆ ನಾವು ಈ ಭಾಗದ ನಿರ್ದಿಷ್ಟ ಕಾರ್ಯವನ್ನು arch randomize break ಅನ್ನು ಕರೆಯುತ್ತೇವೆ ಆದ್ದರಿಂದ ಈ ಕಾರ್ಯವು ಈ randomize range ಆಹ್ವಾನಿಸುತ್ತದೆ ಅದು ಕೆಲವು ನಿರ್ದಿಷ್ಟ ರಾಂಡಮ್ ವಿಳಾಸವನ್ನು ನೀಡುತ್ತದೆ ಆದ್ದರಿಂದ ಈ ರಾಂಡಮ್ ವಿಳಾಸವು ಇಲ್ಲಿ ಹಿಂದಿರುಗುತ್ತದೆ ಮತ್ತು ಈ ರಾಂಡಮ್ ವಿಳಾಸದಲ್ಲಿ ಗ್ರಂಥಾಲಯವನ್ನು ಲೋಡ್ ಮಾಡಲಾಗಿದೆ ಹೀಗಾಗಿ ಲೈಬ್ರರಿಯನ್ನು ಲೋಡ್ ಮಾಡಲು ಆಪರೇಟಿಂಗ್ ಸಿಸ್ಟಮ್ ಪ್ರಕ್ರಿಯೆಯ ವಿಳಾಸ ಜಾಗದಲ್ಲಿ ಕೆಲವು ರಾಂಡಮ್ ಸ್ಥಳವನ್ನು ಹೇಗೆ ಬಳಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಲೋಡ್ ಮಾಡುವ ಸಮಯದಲ್ಲಿ ಲೋಡರ್ GOT ಟೇಬಲ್ ಅನ್ನು ತುಂಬುತ್ತದೆ ಅಥವಾ ನಿರ್ದಿಷ್ಟವಾಗಿ ನಿರ್ದಿಷ್ಟ ಸ್ಥಳಗಳಿಗೆ ಹೋಗಿ ಮತ್ತು ಆ ಜಾಗತಿಕ ಡೇಟಾದಲ್ಲಿ ವಿಳಾಸಗಳನ್ನು ತುಂಬುತ್ತದೆ ಆದ್ದರಿಂದ ದತ್ತಾಂಶದ ಜೊತೆಗೆ ಕಾರ್ಯವನ್ನು ಸಹ ಸ್ಥಳಾಂತರಿಸುವಂತೆ ಮಾಡಬೇಕು ಮುಂದಿನ ಉಪನ್ಯಾಸದಲ್ಲಿ ನಾವು ಕಾರ್ಯಗಳನ್ನು ಹೇಗೆ ಸ್ಥಳಾಂತರಿಸಬಹುದು ಎಂದು ನೋಡುತ್ತೇವೆ